ನಿಯಮಿತ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆ ಕೊನೆಯ ವೀಡಿಯೋದಲ್ಲಿ ನಾವು ಸಮ್ಮಿತೀಯ ಅಥವಾ ಓರೆಯಾದ ಸಮ್ಮಿತೀಯ ಮಾತೃಕೆಗಳ ಗುಣಲಕ್ಷಣಗಳನ್ನು ನೋಡಿದ್ದೇವೆ ಮತ್ತು A ಅನ್ನುವ ಸಮ್ಮಿತೀಯ ಮಾತೃಕೆ ಓರೆಯಾಗಿದ್ದರೆ ನಾವು ಅದರ ಕೆಲವು ಗುಣಲಕ್ಷಣಗಳನ್ನು ನೋಡಿದ್ದೇವೆ ಅದೇ ರೀತಿ ನಿಮಗೆ ಮಾತೃಕೆ ನೀಡಿದರೆ ನೀವು A ಇದು A ಗೆ ಸಮ ಎಂದು ಪರಿಶೀಲಿಸಬಹುದು ಮತ್ತು ನೀವು ಅದನ್ನು ಪರೀಕ್ಷಿಸಿದರೆ ಅದು ಓರೆಯಾದ ಸಮ್ಮಿತೀಯ ಮಾತೃಕೆ ಆಗಿರುತ್ತದೆ ಆದರೆ ಡಿಫರೆನ್ಷಿಯಲ್ ಸಮೀಕರಣಗಳಿಗಾಗಿ ಅದರ ಸಾಮಾನ್ಯ ರೇಖಾತ್ಮಕವಲ್ಲದ ಡಿಫರೆನ್ಷಿಯಲ್ ಸಮೀಕರಣವು ಸಾಮಾನ್ಯ ಮಾತೃಕೆ ಆಗಿರುತ್ತದೆ ಇದು ಎರಡನೇ ಕ್ರಮದ ರೇಖೀಯ ಸಮೀಕರಣವಾಗಿದ್ದರೆ ಅದನ್ನು ಯಾವಾಗಲೂ ಹರ್ಮಿಟಿಯನ್ ರೂಪದಲ್ಲಿ ಅಥವಾ ಸ್ವಯಂ ಓರೆಯಾದ ಸಮ್ಮಿತೀಯ ರೂಪದಲ್ಲಿ ಹಾಕಬಹುದು ಓರೆಯಾದ ಸಮ್ಮಿತೀಯ ಸ್ವಯಂ ಹೊಂದಾಣಿಕೆ ಅಥವಾ ಸಮ್ಮಿತೀಯವು ಗುಣಾಂಕಗಳನ್ನು ಅವಲಂಬಿಸಿರುತ್ತದೆ ಆಪರೇಟರ್ ಹರ್ಮಿಟಿಯನ್ ಎಂದು ನಾವು ತೋರಿಸುತ್ತೇವೆ ನಮಗೆ ಎರಡನೇ ಕ್ರಮ ಬೇಕು ನಾವು ಎರಡನೇ ಕ್ರಮದ ರೇಖೀಯ ಏಕರೂಪದ ಸಮೀಕರಣವನ್ನು ಮಾತ್ರ ನೋಡುತ್ತಿದ್ದೇವೆ ಮಾತೃಕೆಗೆ ನಾವು ಎರಡನೇ ಕ್ರಮದ ರೇಖೀಯ ಡಿಫರೆನ್ಷಿಯಲ್ ಆಪರೇಟರ್ ಅನ್ನು ಬದಲಾಯಿಸಿದರೆ ಅದು ಬಹುತೇಕ ಹರ್ಮಿಟಿಯನ್ ಆಗುತ್ತದೆ ಆದರೆ ನಾವು ಅದನ್ನು ನಿಜವಾಗಿಯೂ ಹರ್ಮಿಟಿಯನ್ ಮಾಡಲು ಕೆಲವು ಗಡಿ ಷರತ್ತುಗಳನ್ನು ನೀಡಬೇಕಾಗಿದೆ ಆಪರೇಟರ್ ನಿಜವಾಗಿಯೂ ಸ್ವಯಂ ಹೊಂದಾಣಿಕೆ ಅಥವಾ ಹರ್ಮಿಟಿಯನ್ ಎಂದು ನಾವು ತೋರಿಸುತ್ತೇವೆ ಮತ್ತೊಮ್ಮೆ ಸಮೀಕರಣವನ್ನು ನೋಡೋಣ ಇದು ಭೇದಾತ್ಮಕ ಸಮೀಕರಣ ಭಾಗವಾಗಿದೆ ಇಲ್ಲಿ ತೋರಿಸಿದಂತೆ ಇದು ಆಪರೇಟರ್ A ಮತ್ತು Ax ಬದಲು ನಿಮಗೆ Ly ಇದೆ ಜೊತೆಗೆ x y ಇವೆ ನಾನು ಅದನ್ನು ಈ Ly λy ರೂಪದಲ್ಲಿ ಹಾಕಲು ಬಯಸುತ್ತೇನೆ ಅಲ್ಲಿ ನಾನು ಈ L ಅನ್ನು ಸ್ವಯಂ ಹೊಂದಾಣಿಕೆ ಅಥವಾ ಹರ್ಮಿಟಿಯನ್ ಆಗಿ ಮಾಡಲು ಬಯಸುತ್ತೇನೆ ಕೊನೆಯ ವೀಡಿಯೊದಲ್ಲಿ ನಾವು L ಅನ್ನು ಹರ್ಮಿಟಿಯನ್ ಎಂದು ತೋರಿಸಲು ಬಯಸುತ್ತೇವೆ ಎಂದು ನೋಡಿದ್ದೇವೆ ನಾವು ನೋಡಿದ ಹರ್ಮಿಟಿಯನ್ ವ್ಯಾಖ್ಯಾನ ಈ ಕೆಳಗಿನಂತೆ ಇದೆ ⟨Lf g⟩⟨f Lg⟩ ಈ ಡಾಟ್ ಉತ್ಪನ್ನವು ಪ್ರತಿ f ಮತ್ತು g ಗೆ ಒಂದೇ ಆಗಿರಬೇಕು ನೀವು ಯಾವುದೇ ಗಣಿತ ಕಾರ್ಯಗಳನ್ನು ತೆಗೆದುಕೊಂಡರೆ f ಮತ್ತು g ಇದಕ್ಕೆ ಪೂರಕವಾಗಿರಬೇಕು ನಾವು ಸಮೀಕರಣದ ಎಡಭಾಗವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಡೇಟ್ ಡಿಫರೆನ್ಷಿಯಲ್ ಸಮೀಕರಣ ಏನು ಎಂದು ನಿಮಗೆ ತಿಳಿದ ನಂತರ ಡಾಟ್ ಉತ್ಪನ್ನ ಯಾವುದು ಎಂದು ನಾವು ನೋಡಿದ್ದೇವೆ ಒಮ್ಮೆ ನೀವು L ಅನ್ನು ಈ ಕೆಳಗಿನಂತೆ ತಿಳಿದ ನಂತರ L 1wx ddx pxddx qx where wx≠0 ನಾವು ಡಾಟ್ ಉತ್ಪನ್ನವನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಬಹುದು ಮತ್ತು L ಹರ್ಮಿಟಿಯನ್ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಇದರರ್ಥ ನಾವು ಈ ಸಮಾನತೆಯು ನಿಜವೋ ಅಲ್ಲವೋ ಎಂದು ಪರಿಶೀಲಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಎಡಭಾಗವನ್ನು ಲೆಕ್ಕ ಹಾಕುತ್ತೇವೆ ಆದ್ದರಿಂದ ಈಗ ಮುಂದಿನ ಹಂತವೆಂದರೆ ಈ L ಅಂದರೆ ಡಿಫರೆನ್ಷಿಯಲ್ ಆಪರೇಟರ್ಗಾಗಿ ಭಾಗಗಳ ಮೂಲಕ ಏಕೀಕರಣವನ್ನು ಬಳಸುವುದು ಭಾಗಗಳ ಏಕೀಕರಣವು ಮೂಲತಃ ಏನು ಮಾಡುತ್ತದೆ ಎಂದರೆ ಉತ್ಪನ್ನಗಳನ್ನು ಇತರ ಗಣಿತ ಕಾರ್ಯಕ್ಕೆ ತೆಗೆದುಕೊಳ್ಳುವುದು ನೀವು f g ನ ಒಂದು ಸಂಯೋಜನೆಯನ್ನು ಹೊಂದಿದ್ದರೆ ಭಾಗಗಳ ಏಕೀಕರಣವು ಮೂಲಭೂತವಾಗಿ ವ್ಯುತ್ಪನ್ನಗಳನ್ನು ಇತರ ಕಾರ್ಯಕ್ಕೆ ತೆಗೆದುಕೊಳ್ಳುತ್ತದೆ ಅದನ್ನೇ ನಾವು ಈಗ ಮಾಡುತ್ತಿದ್ದೇವೆ ಭಾಗಗಳ ಏಕೀಕರಣದಿಂದ ನಾವು ಪಡೆಯುವುದು ಏನೆಂದರೆ L S pxdfdx gxb | a abpx dfdx dgdx dx abqxfxgx dx ಮೊದಲ ಏಕೀಕರಣದ ನಂತರ ಇದು ನಿಮ್ಮ ಬಳಿ ಇದೆ ನೀವು f ಮತ್ತು g ಬಗ್ಗೆ ಏನಾದರೂ ತಿಳಿದಿಲ್ಲದಿದ್ದರೆ ಇದನ್ನು ಪರಿಹರಿಸಲಾಗುವುದಿಲ್ಲ ಹಾಗಾಗಿ ಅದನ್ನು ಹಾಗೆಯೇ ಬಿಡಿ ಈಗ ಮತ್ತೆ ನಾವು ಭಾಗಗಳ ಏಕೀಕರಣದಿಂದ ಪಡೆಯುವ ಸಮೀಕರಣ ಹೀಗಿದೆ L H S pxdfdx gxb | xa fx p dgdx b | xa abfxddx pxdgdx abqxfxgx dx ನಾವು ಮೊದಲ ಎರಡು ಗಡಿ ಪದಗಳನ್ನು ಬದಲಿಸಬಹುದು ನಮ್ಮಲ್ಲಿ px ಮತ್ತು fx ಅನ್ನು ಸಾಮಾನ್ಯವಾಗಿ ಹೊರತೆಗೆದಾಗ L H S px fxdgdx dfdx gx b | xa abwfx1w ddx pxdgdx qgxdx px f g f g b | xa ab fx Lgx wx dx px f g f g b | xa ⟨f Lg⟩ ಅಲ್ಲಿ L ಅನ್ನುವುದು ಡಿಫರೆನ್ಷಿಯಲ್ ಆಪರೇಟರ್ ಆಗಿದೆ ಭೇದಾತ್ಮಕ ಸಮೀಕರಣವು ನೈಜ ಮೌಲ್ಯದ ಗುಣಾಂಕಗಳನ್ನು ಹೊಂದಿದೆ a1 a2 a3 p ಮತ್ತು q ಮತ್ತು w ಎಂಬ ಆ ಕಾರ್ಯಗಳು ಎಲ್ಲಾ ನೈಜ ಮೌಲ್ಯದ ಗಣಿತ ಕಾರ್ಯಗಳಾಗಿವೆ ಬಾರ್ ಎನ್ನುವ ಚಿನ್ನೆಯು ಅವುಗಳನ್ನು ವಿಭಿನ್ನವಾಗಿಸುತ್ತಿಲ್ಲ ಆದ್ದರಿಂದ LgLg ನಾವು ಎರಡನೇ ಕ್ರಮದ ಸಮೀಕರಣ L S ⟨Lf g⟩ನಿಂದ ಆರಂಭಿಸಿದರೆ ನಾವು ಅದನ್ನು ⟨f Lg⟩ ನಂತೆ ರೇಖೀಯ ಎರಡನೇ ಕ್ರಮದ ಭೇದಾತ್ಮಕ ಸಮೀಕರಣವನ್ನು ಪಡೆಯುತ್ತೇವೆ ಆದರೆ ನಾವು ಗಡಿ ಪದಗಳನ್ನು ಸೊನ್ನೆಯನ್ನಾಗಿ ಮಾಡಬೇಕಾಗಿದೆ ಇದನ್ನು ಹೊರತುಪಡಿಸಿ ನಾವು ಭೇದಾತ್ಮಕ ಆಪರೇಟರ್ ಅನ್ನು ಓರೆಯಾದ ಸಮ್ಮಿತೀಯ ಅಥವಾ ಹರ್ಮಿಟಿಯನ್ ಎಂದು ಪಡೆಯಲು ಸಾಧ್ಯವಿಲ್ಲ ನಾವು ಈ ಗಡಿ ಪದವನ್ನು ತೆಗೆದುಹಾಕಿದರೆ ಅದು ಹರ್ಮಿಟಿಯನ್ ಆಗಿರುತ್ತದೆ ಈಗ ಭೇದಾತ್ಮಕ ಸಮೀಕರಣದ ವ್ಯವಸ್ಥೆಗೆ ನಾವು ಕೆಲವು ಗಡಿ ಪರಿಸ್ಥಿತಿಗಳನ್ನು ವ್ಯಾಖ್ಯಾನಿಸುತ್ತೇವೆ ಸೀಮಿತ ಡೊಮೇನ್ a ನಿಂದ b ಅನ್ನು ತೆಗೆದುಕೊಳ್ಳಿ ಅಲ್ಲಿ a ಮತ್ತು b ಗಡಿ ಬಿಂದುಗಳಾಗಿವೆ 1 ನೇ ಪದವನ್ನು ಅಥವಾ ಗಡಿ ಪದವನ್ನು ಶೂನ್ಯವಾಗಿಸಬಹುದಾದ a ಮತ್ತು bಯ ಮೌಲ್ಯವನ್ನು ಅರ್ಥೈಸಿಕೊಳ್ಳೋಣ ನಾವು ರೆಗ್ಯುಲರ್ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯಿಂದ ಆರಂಭಿಸೋಣ ವಿಭಿನ್ನ ಗಡಿ ಪರಿಸ್ಥಿತಿಗಳು ವಿಭಿನ್ನ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಗಳನ್ನು ನೀಡುತ್ತದೆ ಮೊದಲು ಸಾಮಾನ್ಯವಾದದ್ದನ್ನು ನೋಡೋಣ ಇಲ್ಲಿ Lyλy L 1w ddx pxddxq ಇಲ್ಲಿ pea1a0dx ಇರೋದ್ರಿಂದ p ಯಾವಾಗಲೂ ಸೊನ್ನೆ ಆಗಲಾರದು ಇಲ್ಲಿ x ಎಂಬುದು a ನಿಂದ b ವರೆಗಿನ ಡೊಮೇನ್ನೊಂದಿಗೆ ತೆರೆದ ಮಧ್ಯಂತರವಾಗಿದೆ px ಶೂನ್ಯವಲ್ಲದಿದ್ದರೆ px≠0 ∀ x ∈ab a b ಗಾಗಿ px ಶೂನ್ಯವಲ್ಲ ನಂತರ ಸಮಸ್ಯೆ ನಿಯಮಿತವಾದ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯಾಗಿದೆ ಅಂದರೆ ಅಲ್ಲಿ p ≠ 0 p ≠ 0 ನಾವು qx ಅನ್ನು ಹೀಗೆ ಕೆಳಗಿನಂತೆ ಬರೆಯಬಹುದು qa2aop ಇಲ್ಲಿa2 ಮತ್ತು ao ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ qx ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಆದರೆ p ಘಾತೀಯ ಕಾರ್ಯವು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಮತ್ತು w ಧನಾತ್ಮಕವಾಗಿರಬೇಕು ನಾನು ಕಾರಣವನ್ನು ನಂತರ ವಿವರಿಸುತ್ತೇನೆ ಆದ್ದರಿಂದ px0∀ x ∈ab q ಯಾವುದಾದರೂ ಆಗಿರಬಹುದು ಡಾಟ್ ಉತ್ಪನ್ನವನ್ನು ಧನಾತ್ಮಕವಾಗಿ ಪಡೆಯಲು w ಅನ್ನು w0 ಎಂದು ಭಾವಿಸಬೇಕಾಗುತ್ತದೆ ⟨f Lg⟩ ನೀವು ಅದೇ ಗಣಿತಕಾರ್ಯವನ್ನು ತೆಗೆದುಕೊಂಡಾಗ ಅಂದರೆ fg ನಮಗೆ ಅವಿಭಾಜ್ಯ ಸ್ಥಿರಾಂಕವಾಗಿರುವ f2wx ಸಿಗುತ್ತದೆ ಆ ಸಂದರ್ಭದಲ್ಲಿ wx ಋಣಾತ್ಮಕವಾಗಿದ್ದರೆ ಡಾಟ್ ಉತ್ಪನ್ನವು ಋಣಾತ್ಮಕವಾಗಿರುತ್ತದೆ ಅಲ್ಲದೆ ನೀಡಲಾದ ಡಿಫರೆನ್ಷಿಯಲ್ ಸಮೀಕರಣದಲ್ಲಿ 3 ನೇ ಪದ a3a0ಆಗಿದ್ದು a3 ಅನ್ನು ಯಾವಾಗಲೂ ಧನಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಮತ್ತು a3a0 ಕೂಡ ಧನಾತ್ಮಕ ಗಣಿತಕಾರ್ಯವಾಗಿರುತ್ತದೆ ಹೀಗಾಗಿ ಸಮಸ್ಯೆ px ಪಾಸಿಟಿವ್ ಆಗಿದ್ದರೆ ಇದೊಂದು ನಿಯಮಿತವಾದ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯಾಗಿದೆ ಈ ಸಮಸ್ಯೆಯ ಗಡಿ ಪರಿಸ್ಥಿತಿಗಳನ್ನು ನಾವು ಪರಿಗಣಿಸುತ್ತೇವೆ 1y a 2y a0 ಮತ್ತು 1y b 2y b0 Y ಒಂದು ಅಪರಿಚಿತ ಗಣಿತಕಾರ್ಯವಾಗಿರುವುದರಿಂದ 1 ಮತ್ತು 2 ಅಥವಾ 1 ಮತ್ತು 2 ಎರಡೂ ಶೂನ್ಯವಾಗಿರಬಾರದು ಗಡಿ ಪರಿಸ್ಥಿತಿಗಳು ಅಸ್ತಿತ್ವದಲ್ಲಿರಲು ಅವುಗಳಲ್ಲಿ ಕನಿಷ್ಠ ಒಂದು ಶೂನ್ಯವಾಗಿರಬಾರದು a b ನಲ್ಲಿ px ಶೂನ್ಯವಲ್ಲದ ಕಾರಣ ನಾವು f g f g ಶೂನ್ಯವನ್ನು ಮಾಡಬೇಕು ಕೆಲವು λ ಗೆ ಅನುಗುಣವಾಗಿ ನಾವು f ಮತ್ತು g ಅನ್ನು ಎರಡು ಪರಿಹಾರಗಳಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಮುಂದೆ ಏನನ್ನು ಪಡೆಯುತ್ತೇವೆ ಎಂದು ನೋಡಿ ನಿಯಮಿತ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯನ್ನು ಅದರ ಗಡಿ ಪರಿಸ್ಥಿತಿಗಳೊಂದಿಗೆ ಈ ಕೆಳಗಿನಂತೆ ಬರೆಯಬಹುದು Ly λy x ∈ab pap≠0 1y a 2y a0 ಮತ್ತು 1y b 2y b0 ಒಮ್ಮೆ ನೀವು ಇದನ್ನು ಹೊಂದಿದ ನಂತರ ನಾವು ಈ ವ್ಯವಸ್ಥೆಯ f ಮತ್ತು g ಅನ್ನು ಬದಲಾಯಿಸಿದರೆ ⟨f Lg⟩ ಅದು ⟨Lf g⟩ಗೆ ಸಮನಾಗಿರಬೇಕು ಸಿಸ್ಟಮ್ನ ಎರಡು ವಿಭಿನ್ನ ಪರಿಹಾರಗಳನ್ನು ನಾವು ಪರಿಗಣಿಸೋಣ y1x ಮತ್ತು y2 ಸಿಸ್ಟಮ್ ಎಂದರೆ ಗಡಿ ಪರಿಸ್ಥಿತಿಗಳೊಂದಿಗೆ ಡಿಫರೆನ್ಷಿಯಲ್ ಸಮೀಕರಣ ಈ ಪರಿಹಾರಗಳು ಪ್ರತಿಯೊಂದು ಗಡಿ ಪರಿಸ್ಥಿತಿಗಳನ್ನು ಪೂರೈಸುತ್ತವೆ 1y a 2y a0 ಮತ್ತು 1y b 2y b0 ಮತ್ತು Ly λy ಮೌಲ್ಯವು ಎರಡೂ ಪರಿಹಾರಗಳಿಗೆ ಸಮನಾಗಿ ಇರಬೇಕೆಂದು ಇಲ್ಲ e for y1x1y1 a 2y1 a0 ಮತ್ತು 1y1b 2y1 b0 for y2x1y2 a 2y2 a0 ಮತ್ತು 1y2b 2y2 b0 ಈ ಕೆಳಗಿನ ಸಮೀಕರಣಗಳನ್ನು ಪರಿಗಣಿಸಿ 1y1 a 2y1 a0 1y2 a 2y2 a0 ಈ ಎರಡು ಸಮೀಕರಣಗಳನ್ನು ಒಟ್ಟಿಗೆ ಪರಿಗಣಿಸಿ ನಾವು ಈಗಾಗಲೇ ಗಡಿ ಪರಿಸ್ಥಿತಿಗಳಲ್ಲಿ is ಎರಡೂ ಶೂನ್ಯವಲ್ಲ ಎಂದು ಊಹಿಸಿದ್ದೇವೆ ಆದ್ದರಿಂದ ಇದಕ್ಕಾಗಿ ನಾವು ಕೆಳಗಿನಂತೆ ಮಾತೃಕೆ ವ್ಯವಸ್ಥೆಯನ್ನು ಪಡೆಯುತ್ತೇವೆ ಅಲ್ಲದೆ ನಾವು ಎಂದು ಊಹೆಯನ್ನು ಮಾಡಿದ್ದೇವೆ ಏಕೆಂದರೆ ಎರಡೂ is ಗಳು ಶೂನ್ಯವಲ್ಲ ಆದ್ದರಿಂದ ಡಿಟರ್ಮಿನಂಟನ್ನು ಪರಿಹರಿಸುವುದರಿಂದ ನಾವು ಹೀಗೆ ಪಡೆಯುತ್ತೇವೆ y1 ay2a y1 ay2a0 ಕಡಿಮೆ ಮಿತಿಯು pa ಹೇಗಾದರೂ ಶೂನ್ಯಕ್ಕೆ ಸಮನಾಗಿರುವುದಿಲ್ಲ ಈಗ f ಮತ್ತು g ಈ ವ್ಯವಸ್ಥೆಯ 2 ಪರಿಹಾರಗಳಾಗಿರುವುದರಿಂದ ನಾವು ಹೀಗೆ ತೆಗೆದುಕೊಳ್ಳಬಹುದು f y1 ಮತ್ತು g y2 ಈಗ ಸಮೀಕರಣವು ಏಕರೂಪವಾಗಿರುವುದರಿಂದ y2 a ನಂತರ y2 a ಕೂಡ ಪರಿಹಾರವಾಗಿದೆ λ ಯಾವಾಗಲೂ ನಿಜಾಂಕವಾಗಿದೆ is ಮತ್ತು is ನಿಜಾಂಕವಾಗಿವೆ ಒಂದು ನಿರ್ದಿಷ್ಟ λ ಮೌಲ್ಯಕ್ಕೆ y2 a ಪರಿಹಾರವಾಗಿದ್ದರೆ y2 a ಕೂಡ ಅದರ ಸಂಯೋಜನೆಗೆ ಪರಿಹಾರವಾಗಿದೆ ಇದನ್ನು ಹೀಗೆ ಬರೆಯಬಹುದು Ly2 ay2 a ಅದರ ಸಮೀಕರಣವು ತೃಪ್ತಿಗೊಂಡಿದೆ ಮತ್ತು ಗಡಿ ಪರಿಸ್ಥಿತಿಗಳು ನಾವು ಯಾವಾಗಲೂ ಅವುಗಳನ್ನು ನಿಜಾಂಕ ಎಂದು ಭಾವಿಸುತ್ತೇವೆ ಅದೇ ಗಡಿ ಪರಿಸ್ಥಿತಿಗಳು ಸಹ y2 a ನಿಂದ ತೃಪ್ತಿಗೊಂಡಿವೆ ಏಕೆಂದರೆ ಅವುಗಳು ನಿಜಾಂಕವಾಗಿವೆ ಆದ್ದರಿಂದ ನಾವು y2 a ಅನ್ನು y2 a ರಿಂದ ಬದಲಿಸಬಹುದಾಗಿದೆ ಮತ್ತು ಈ ಕೆಳಗಿನಂತೆ ಸಮೀಕರಣಗಳನ್ನು ಬರೆಯಬಹುದು ಮತ್ತು y1 ay2 a y1 ay2 a0 pa y1 ay2 a y1 ay2 a0 ಇತರ 2 ಸಮೀಕರಣಗಳಿಗೂ ಇದನ್ನು ಮಾಡಬಹುದು ಸಮೀಕರಣಗಳನ್ನು ಪರಿಗಣಿಸಿ ಮತ್ತು ಅದನ್ನು ವ್ಯವಸ್ಥೆಯಾಗಿ ಇರಿಸಿ ಏಕೆಂದರೆ is ಎರಡೂ ಶೂನ್ಯವಲ್ಲ ಅಂದರೆ 1 ಮತ್ತು 2 ಬದಲು ನಿಮ್ಮಲ್ಲಿ 1 ಮತ್ತು 2 ಇದ್ದರೆ ನಾವು ಈ ಕೆಳಗಿನಂತೆ ಪಡೆಯುತ್ತೇವೆ 1y1b 2y1 b0 1y2 b 2y2 b0 ಇರೋದ್ರಿಂದ y1 by2 b y1 by2 b0 pby1 by2 b y1 by2 b0 pa ಮತ್ತು pb ಮೊದಲ ಅಂದರೆ ಗಡಿ ಪದದ ಕೆಳ ಮತ್ತು ಮೇಲಿನ ಮಿತಿಗಳು ಆಗಿವೆ px f g f g b | xa ab fx Lgx wx dx ಹೀಗಾಗಿ ಮೊದಲ ಗಡಿ ಪದವನ್ನು ಶೂನ್ಯ ಮಾಡಲಾಗಿದೆ ಈ ಗಡಿ ಪರಿಸ್ಥಿತಿಗಳೊಂದಿಗೆ ಈ ವಿಶೇಷ ನಿಯಮಿತ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯನ್ನು ನೀವು ಪರಿಗಣಿಸಿದರೆ ನೀವು ಕಂಡುಕೊಂಡದ್ದು ವಿಶೇಷ ಪದ px ಮತ್ತು f ಮತ್ತು g ಈ ವ್ಯವಸ್ಥೆಯ ಯಾವುದೇ ಪರಿಹಾರಗಳಾಗಿರುತ್ತವೆ ಹೀಗಾಗಿ px f g g fb | a 0 ರೆಗ್ಯುಲರ್ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಂನ ಎಲ್ಲಾ ಪರಿಹಾರಗಳಿಗಾಗಿ f g ಮೌಲ್ಯಗಳು ಉಪಯೋಗಿಸಲ್ಪಡುತ್ತವೆ ಒಂದು ನಿರ್ದಿಷ್ಟ λ ಮೌಲ್ಯಕ್ಕೆ ಗಡಿ ಪರಿಸ್ಥಿತಿಗಳ ವಿಶೇಷ ಪದ ಸೊನ್ನೆ ಆಗುತ್ತದೆ ಹೀಗಾಗಿ ⟨Lf g⟩ ⟨f Lg⟩ ಸಿಸ್ಟಮ್ ಅನ್ನು ತೃಪ್ತಿಪಡಿಸುವ ಪ್ರತಿ f g ಪರಿಹಾರಕ್ಕೆ ಇದು ನಿಜವಾಗಿರುತ್ತದೆ ಇದು L ಎಂದರೆ ಹರ್ಮಿಟಿಯನ್ ಅಥವಾ ಸ್ವಯಂ ಹೊಂದಾಣಿಕೆ ಅಥವಾ ಓರೆಯಾದ ಸಮ್ಮಿತೀಯ ಎಂದು ಕೂಡ ಸೂಚಿಸುತ್ತದೆ ಮತ್ತು ನೀವು ಸೀಮಿತ ಆಯಾಮದಲ್ಲಿಲ್ಲ ನೀವು ಅನಂತ ಆಯಾಮದಲ್ಲಿದ್ದೀರಿ ನೀವು ಈ ಆಯಾಮವನ್ನು Rn ಎಂದು ಕರೆದರೆ ನೀವು ಇಲ್ಲಿ ಕೇವಲ n ರೇಖೀಯ ಸ್ವತಂತ್ರ ವಾಹಕಗಳನ್ನು ಹೊಂದಿದ್ದೀರಿ ಇಲ್ಲಿ ನೀವು ಅನಂತ ಅನೇಕ ರೇಖೀಯ ಸ್ವತಂತ್ರ ಕಾರ್ಯಗಳನ್ನು ಹೊಂದಬಹುದು ನೀವು ಫಂಕ್ಷನ್ ಸ್ಪೇಸ್ ನಲ್ಲಿ ರೇಖೀಯವಾಗಿರುವ ಸ್ವತಂತ್ರ ವೆಕ್ಟರ್ಗಳು ವೆಕ್ಟರ್ಗಳು ಗಣಿತಕಾರ್ಯಗಳಾಗಿದ್ದರೆ ಆ ಕಾರ್ಯಗಳು ಅನಂತವಾಗಿರುತ್ತವೆ ರೇಖೀಯ ಸ್ವತಂತ್ರ ಕಾರ್ಯಗಳು ಹಲವು ಇರುತ್ತವೆ ಏಕೆಂದರೆ 1 x x2 ಇವುಗಳು ಕೆಲವು ಆಪರೇಟರ್ ಗಳಿಗೆ ಪರಿಹಾರಗಳು ಎಂದು ನೀವು ಪರಿಗಣಿಸಿದರೆ ಇವುಗಳು ಅಂತಹ ಪರಿಹಾರಗಳಾಗಿದ್ದು ಇವುಗಳು ಅಂತಹ ಗಡಿ ಪರಿಸ್ಥಿತಿಗಳನ್ನು ನೀಡುತ್ತವೆ ಮತ್ತು ಅವೆಲ್ಲವೂ ಅನಂತ ಆಯಾಮವನ್ನು ರೂಪಿಸುವ ಪರಿಹಾರಗಳಾಗಿವೆ ಈ ಸಂದರ್ಭದಲ್ಲಿ ನೀವು ಈ ಆಪರೇಟರ್ ಅನ್ನು ಸ್ವಯಂ ಹೊಂದಾಣಿಕೆ ಎಂದು ಕರೆಯುತ್ತೀರಿ ನಂತರ ನಾವು ಈ ಗುಣಲಕ್ಷಣಗಳನ್ನು ಅನಂತ ಆಯಾಮದಲ್ಲಿ ಸಾಬೀತುಪಡಿಸುವುದಿಲ್ಲ ನಾವು ಅದನ್ನು ಸೀಮಿತಗೊಳಿಸುತ್ತೇವೆ ನಾವು ಸಾದೃಶ್ಯವಾಗಿ ಈ ಗುಣಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು L ನಲ್ಲಿ ಮಾತೃಕೆಗಳ ಗುಣಲಕ್ಷಣಗಳನ್ನು ತೋರಿಸಿದ್ದೇವೆ ಒಮ್ಮೆ ನೀವು ಇದನ್ನು ಹೊಂದಿದ್ದರೆ ಮುಂದಿನ ಹಂತವು ಎಲ್ಲಾ ಐಗನ್ ಮೌಲ್ಯಗಳನ್ನು ಕಂಡುಹಿಡಿಯುವುದು ಆಗಿದೆ ಹಂತಗಳು ಐಗನ್ ಮೌಲ್ಯಗಳು ಮತ್ತು ಐಗನ್ ಕಾರ್ಯಗಳನ್ನು ಹುಡುಕಿ ವೆಕ್ಟರ್ ವಾಸ್ತವವಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ನಾನು ಈ ಐಗನ್ ಕಾರ್ಯಗಳನ್ನು ಕರೆಯಬಹುದು ವಿಭಿನ್ನ ಐಗನ್ ಮೌಲ್ಯಗಳು ಐಗನ್ ಕಾರ್ಯಗಳನ್ನು ನೀಡುತ್ತದೆ ಇದು ನಾವು ಊಹಿಸುವ ಗುಣಲಕ್ಷಣವಾಗಿದೆ ವಿಭಿನ್ನ ಐಗನ್ ಮೌಲ್ಯಗಳಿಗೆ ಅನುಗುಣವಾದ ಐಗನ್ ಕಾರ್ಯಗಳು ನಾವು ಆಪರೇಟರ್ L ಗೆ ವ್ಯಾಖ್ಯಾನಿಸುವ ಡಾಟ್ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಆರ್ಥೋಗೋನಲ್ ಆಗಿರುತ್ತವೆ ಈ ಆಪರೇಟರ್ನೊಂದಿಗೆ ನೀವು ಡಿಫರೆನ್ಷಿಯಲ್ ಸಮೀಕರಣವನ್ನು ಹೊಂದಿದ್ದರೆ ನೀವು ಆಂತರಿಕ ಉತ್ಪನ್ನವನ್ನು ಹೊಂದಿದ್ದೀರಿ ಈ ಡಾಟ್ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಈ ಕಾರ್ಯಗಳು ಆರ್ಥೋಗೋನಲ್ ಆಗಿರುತ್ತವೆ ಅವುಗಳು ಇಲ್ಲದಿದ್ದರೆ ಕೆಲವು ಐಗನ್ ಮೌಲ್ಯಗಳು ಪುನರಾವರ್ತನೆಯಾಗುತ್ತವೆ ಎಂದು ಭಾವಿಸೋಣ ನೀವು ಎರಡು ಕಾರ್ಯಗಳನ್ನು ಹೊಂದಿರಬಹುದು ನೀವು ಎರಡು ಐಗನ್ ಫಂಕ್ಷನ್ಗಳನ್ನು ಹೊಂದಿರಬಹುದು ಏಕೆಂದರೆ ಯಾವುದೇ ಎರಡನೇ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣಕ್ಕಾಗಿ ನೀವು ಗರಿಷ್ಠ ಎರಡು ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಹೊಂದಿರುತ್ತೀರಿ ನೀವು ಸರಿಪಡಿಸಿದರೆ ಗಡಿ ಪರಿಸ್ಥಿತಿಗಳೊಂದಿಗೆ ಆ ವ್ಯವಸ್ಥೆಗೆ ನೀವು ಎರಡು ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಹೊಂದಿರಬಹುದು ಅಂತಹ ಸಂದರ್ಭದಲ್ಲಿ ನೀವು ಅನುಗುಣವಾದ ಐಗನ್ ಮೌಲ್ಯಕ್ಕೆ ಗರಿಷ್ಠ ಎರಡು ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಹೊಂದಿರಬಹುದು ಅಲ್ಲದೆ ಇದರರ್ಥ ನೀವು ಐಗನ್ ಮೌಲ್ಯಕ್ಕಾಗಿ ಗರಿಷ್ಠ ಎರಡು ಐಗನ್ ಫಂಕ್ಷನ್ಗಳನ್ನು ಹೊಂದಿದ್ದೀರಿ ಏಕೆಂದರೆ ಇದು ಎರಡನೇ ಆರ್ಡರ್ ಆಗಿದೆ u1x ಮತ್ತು u2x ಎರಡು ಐಗನ್ ಫಂಕ್ಷನ್ ಗಳಾಗಿರಲಿ ಇವುಗಳು ಒಂದೇ ಐಗನ್ ಮೌಲ್ಯಕ್ಕೆ ಅನುಗುಣವಾದ ಐಗನ್ ಕಾರ್ಯಗಳಾಗಿವೆ ಅವುಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ನೀವು ಇದನ್ನು ಸರಿಪಡಿಸುವ ಮೂಲಕ ಸಮೀಕರಣ ಮತ್ತು ಗಡಿ ಪರಿಸ್ಥಿತಿಗಳೊಂದಿಗೆ ಪರಿಹರಿಸಲು ಹೊರಟಿದ್ದೀರಿ ನೀವು ಶೂನ್ಯವಲ್ಲದ ಪರಿಹಾರಗಳನ್ನು ಹುಡುಕುತ್ತಿದ್ದೀರಿ ಇವುಗಳು ಮಾತೃಕೆಗಾಗಿ ನೀವು ಮಾಡುವಂತೆಯೇ ಶೂನ್ಯವಲ್ಲದ ಪರಿಹಾರಗಳಾಗಿವೆ ಮಾತೃಕೆಗಾಗಿ ನೀವು ಸಮೀಕರಣದ ಶೂನ್ಯವಲ್ಲದ ಎಲ್ಲಾ ಪರಿಹಾರಗಳನ್ನು ಲೆಕ್ಕ ಹಾಕುವುದನ್ನು ಸರಿಪಡಿಸುವ ಐಗನ್ ವೆಕ್ಟರ್ಗಳನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಶೂನ್ಯವಲ್ಲದ ಎಲ್ಲಾ ಪರಿಹಾರಗಳನ್ನು ಲೆಕ್ಕ ಹಾಕುವ ಐಗನ್ ವೆಕ್ಟರ್ಗಳನ್ನು ಹೇಗೆ ಕಂಡುಕೊಳ್ಳುತ್ತೀರಿ ಈ ಸಮೀಕರಣದ ಶೂನ್ಯವಲ್ಲದ ಎಲ್ಲಾ ಪರಿಹಾರಗಳನ್ನು ಕಂಡುಹಿಡಿಯಿರಿ A λIX0 ಹಾಗೆ ಮಾಡುವುದರ ಮೂಲಕ ನೀವು ಶೂನ್ಯವಲ್ಲದ ಪರಿಹಾರಗಳನ್ನು ಹುಡುಕಿದರೆ ಅವು ಐಗನ್ ವೆಕ್ಟರ್ಗಳಾಗಿವೆ ಆದ್ದರಿಂದ ನೀವು ಇಲ್ಲಿ ಅದೇ ಕೆಲಸವನ್ನು ಮಾಡುತ್ತಿರುವಿರಿ ನೀವು ಇದನ್ನು Ly λy ಮತ್ತು ಗಡಿ ಪರಿಸ್ಥಿತಿಗಳಲ್ಲಿ ಸರಿಪಡಿಸಿ ನೀವು ಶೂನ್ಯವಲ್ಲದ ಪರಿಹಾರಗಳನ್ನು ಲೆಕ್ಕ ಹಾಕಿದರೆ ನೀವು ಎರಡು ಪರಿಹಾರಗಳನ್ನು ಪಡೆಯಬಹುದು ಅವು ಖಂಡಿತವಾಗಿಯೂ ರೇಖೀಯವಾಗಿ ಸ್ವತಂತ್ರ ಪರಿಹಾರಗಳಾಗಿವೆ ಆದರೆ ನೀವು ಅವುಗಳನ್ನು ಆರ್ಥೋಗೋನಲ್ ಎಂದು ಹೇಳಲಾಗುವುದಿಲ್ಲ ಇದು ಪುನರಾವರ್ತಿತ ಮಾರ್ಗವಾಗಿದ್ದರೆ ಆದರೆ ಇದರರ್ಥ ನನ್ನ ಬಳಿ ಎರಡು ಪುನರಾವರ್ತಿತ x ಲ್ಯಾಂಬ್ಡಾಗಳಿವೆ ಮತ್ತು ಅವುಗಳಿಗೆ ಅನುಗುಣವಾಗಿ ಎರಡು ಐಗನ್ ಕಾರ್ಯಗಳಿವೆ ಅಂತಹ ಸಂದರ್ಭದಲ್ಲಿ ನೀವು ಗ್ರಹಾಂ ಸ್ಮಿತ್ ಪ್ರಕ್ರಿಯೆಯಿಂದ v2 ಅನ್ನು ಮರು ವ್ಯಾಖ್ಯಾನಿಸುವ ಮೂಲಕ ಆರ್ಥೋಗೋನಲ್ ಆಗಿ ಮಾಡುತ್ತೀರಿ v1xu1 v2x v1xcu2 ಇಲ್ಲಿ u1x ಮತ್ತು u2ತಿಳಿದಿವೆ ನಂತರ ನಾವು v1x ಮತ್ತು v2x ಗಳು ಆರ್ಥೋಗೋನಲ್ ಆಗಿರುವಂತೆ c ಅನ್ನು ಆಯ್ಕೆ ಮಾಡುತ್ತೇವೆ ಅಂದರೆ ಡಾಟ್ ಉತ್ಪನ್ನ ⟨v1v2⟩0 ಮತ್ತು ಆದ್ದರಿಂದ ⟨v1v1⟩c⟨u2v1⟩0 ಆದ್ದರಿಂದ c ⟨v1v1⟩⟨u2v1⟩ ಇಲ್ಲಿ u2x ಮತ್ತು v1 ತಿಳಿದಿವೆ ಬಲಭಾಗದಲ್ಲಿ v1 u2 v1ಇವೆ ತಿಳಿದಿರುವದನ್ನು ಬಳಸಿ ಮತ್ತು v2x ಅನ್ನು ಪಡೆದ ನಂತರ ನೀವು ಈ c ಅನ್ನು ಇಲ್ಲಿ ಬಳಸಬಹುದು ಆದ್ದರಿಂದ ಈಗ v1 v2 ಗಳು ಆರ್ಥೋಗೋನಲ್ ಆಗಿವೆ ಮತ್ತು v2ಎನ್ನುವುದು u1 ಮತ್ತು u2 ಈ ಕಾರ್ಯಗಳ ರೇಖೀಯ ಸಂಯೋಜನೆಯಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಅವು ಕೂಡ ರೇಖೀಯವಾಗಿ ಸ್ವತಂತ್ರವಾಗಿವೆ ಹೀಗಾಗಿ ನೀವು ಎರಡು ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಹೊಂದಿದ್ದೀರಿ ಆದರೆ ಈಗ ಅವು ಆರ್ಥೋಗೋನಲ್ ಆಗಿವೆ ನೀವು ಸಮತಲದಲ್ಲಿ ಎರಡು ವೆಕ್ಟರ್ ಗಳನ್ನು ಹೊಂದಿದ್ದರೆ ನಿಮಗೆ ಈ ರೀತಿ ನೀಡಲಾಗಿದೆ ವೆಕ್ಟರ್ ರೇಖಾಚಿತ್ರವನ್ನು ಬಳಸಿ ಇದನ್ನು ವಿವರಿಸಲಾಗಿದೆ ನೀವು ಎರಡು ರೇಖೀಯ ಸ್ವತಂತ್ರ ಐಗನ್ ಕಾರ್ಯಗಳನ್ನು ಹೊಂದಿಲ್ಲದಿದ್ದರೆ ನೀವು ಅವುಗಳನ್ನು ಆರ್ಥೋಗೋನಲ್ ಮಾಡಬಹುದು ಈಗ ಮುಂದಿನ ಹೆಜ್ಜೆಗಾಗಿ ನೀವು ಓರೆಯಾದ ಸಮ್ಮಿತೀಯ ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ ಗಾಗಿ ನೋಡಿದ ಇತರ ಗುಣಲಕ್ಷಣಗಳು ಯಾವುವು ಐಗನ್ ಮೌಲ್ಯಗಳು ಮತ್ತು ಐಗನ್ ವೆಕ್ಟರ್ಗಳು ಮತ್ತು ಆ ಜಾಗದಲ್ಲಿ ಯಾವುದೇ ವೆಕ್ಟರ್ ಅಥವಾ ಗಣಿತ ಕಾರ್ಯಗಳನ್ನು ವಾಸ್ತವವಾಗಿ ನಾನು ಈ ಐಗನ್ ವೆಕ್ಟರ್ಗಳ ವಿಷಯದಲ್ಲಿ ಬರೆಯಬಲ್ಲೆ ನೀವು ಹೊಂದಿರುವ ಮ್ಯಾಟ್ರಿಕ್ಸ್ಗಾಗಿ ಈ ಎಲ್ಲಾ ಐಗನ್ ವೆಕ್ಟರ್ಗಳು ಅದು n ಬೈ n ಮ್ಯಾಟ್ರಿಕ್ಸ್ನಿಂದ ಆಗಿದ್ದರೆ ಮಾತ್ರ ನೀವು ಸಾಮಾನ್ಯ ಮ್ಯಾಟ್ರಿಕ್ಸ್ಗೆ ನಿಜವಲ್ಲದ ಎನ್ ಲೀನಿಯರ ಐಗನ್ ವೆಕ್ಟರ್ಗಳನ್ನು ಪಡೆಯುತ್ತೀರಿ ಇದು ಹರ್ಮಿಟಿಯನ್ ಆಗಿದ್ದರೆ ನೀವು ಯಾವಾಗಲೂ n ರೇಖೀಯ ಸ್ವತಂತ್ರ ಐಗನ್ ವೆಕ್ಟರ್ ಅನ್ನು ಪಡೆಯಬಹುದು ಅವುಗಳಲ್ಲಿ ಕೆಲವು ಆರ್ಥೋಗೋನಲ್ ಆಗಿರಬಾರದು ಹಾಗಾಗಿ ಈ ಗ್ರಹಾಂ ಸ್ಮಿತ್ ಪ್ರಕ್ರಿಯೆಯಿಂದ ನೀವು ಅವರನ್ನು ಆರ್ಥೋಗೋನಲ್ ಮಾಡಬಹುದು ಆದ್ದರಿಂದ ಅಂತಿಮವಾಗಿ ನೀವು n ರೇಖೀಯವಾಗಿ ಸ್ವತಂತ್ರವಾದ ಆರ್ಥೋಗೋನಲ್ ಐಗನ್ ವೆಕ್ಟರ್ಗಳನ್ನು ಪಡೆಯುತ್ತೀರಿ ನೀವು ಈ ಎಲ್ಲಾ ಐಗನ್ ಫಂಕ್ಷನ್ಗಳನ್ನು ಒಮ್ಮೆ ಪಡೆದುಕೊಂಡರೆ ಮತ್ತು ಒಮ್ಮೆ λ ಸರಿಪಡಿಸಿದರೆ ನೀವು ಎರಡು ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಪಡೆದರೆ ಅವುಗಳನ್ನು ಗ್ರಹಾಂ ಸ್ಮಿತ್ ಪ್ರಕ್ರಿಯೆಯಿಂದ ಆರ್ಥೋಗನಲ್ ಆಗಿ ಮಾಡಿ ಅಂತಿಮವಾಗಿ ವಿಭಿನ್ನ λ ಮೌಲ್ಯಗಳನ್ನು ಪಡೆಯುತ್ತೀರಿ ಇವೆಲ್ಲವೂ ವಾಸ್ತವವಾಗಿ ಆರ್ಥೋಗೋನಲ್ ಗಣಿತಕಾರ್ಯಗಳಾಗಿವೆ ಸೀಮಿತ ಆಯಾಮದಲ್ಲಿ Rn ಜಾಗಕ್ಕೆ ನೀವು n ರೇಖೀಯವಾಗಿ ಸ್ವತಂತ್ರರಾಗಿರುವ ಪರಿಹಾರಗಳನ್ನು ಪಡೆಯುತ್ತೀರಿ ಇಲ್ಲಿ ನೀವು ಅನಂತ ಆಯಾಮವನ್ನು ಹೊಂದಿದ್ದೀರಿ ಆದ್ದರಿಂದ ಒಮ್ಮೆ ನೀವು Rn ನಲ್ಲಿ n ಲೀನಿಯರ ಸ್ವತಂತ್ರ ಐಗನ್ ವೆಕ್ಟರ್ ಗಳನ್ನು ಹೊಂದಿದ್ದರೆ ಯಾವುದೇ ವೆಕ್ಟರ್ ಅನ್ನು ಅವುಗಳ ಪರಿಭಾಷೆಯಲ್ಲಿ ಬರೆಯಬಹುದು ಹಾಗಾಗಿ ಇಲ್ಲಿಯೂ ಯಾವುದೇ ಫಂಕ್ಷನ್ ನಾನು ಯಾವುದೇ ಸಮಂಜಸವಾದ ಫಂಕ್ಷನ್ ಅನ್ನು ಈ ಐಗನ್ ಫಂಕ್ಷನ್ಸ್ ಎಂದು ಬರೆಯಬಹುದು ಹಾಗಾಗಿ ಈ ಐಗನ್ ಫಂಕ್ಷನ್ಸ್ ಸಂಪೂರ್ಣ ಸೆಟ್ ಆಗಿ ರೂಪುಗೊಳ್ಳುತ್ತದೆ ಕಂಪ್ಲೀಟ್ ಎಂದರೆ ಯಾವುದೇ ಕಾರ್ಯವನ್ನು ನಾನು ಅವುಗಳ ಪರಿಭಾಷೆಯಲ್ಲಿ ಬರೆಯಬಹುದು ಅದು ನಿಖರವಾಗಿ ಫೋರಿಯರ್ ಸರಣಿ ಆಗಿರುತ್ತದೆ ಐಗನ್ ಗಣಿತಕಾರ್ಯಗಳು ಸಂಪೂರ್ಣ ಆರ್ಥೋಗೋನಲ್ ಸೆಟ್ ಅನ್ನು ರೂಪಿಸುತ್ತವೆ ಆದ್ದರಿಂದ ನಾವು ಆರ್ಥೋಗೋನಲ್ ಅನ್ನು ಹೇಗೆ ಪಡೆಯುವುದು ಎಂದು ಈಗಾಗಲೇ ನೋಡಿದ್ದೇವೆ ಇದರ ಸಂಪೂರ್ಣ ಅರ್ಥವೇನೆಂದರೆ ಯಾವುದೇ f ಅನ್ನುವ ಗಣಿತಕಾರ್ಯವನ್ನು cn ಪರಿಭಾಷೆಯಲ್ಲಿ ಬರೆಯಬಹುದು n ಈಗ 1 ರಿಂದ ಎಂದು ಬರೆಯಬಹುದು ಏಕೆಂದರೆ ನೀವು ಅನಂತ ಅನೇಕ ಐಗನ್ ಗಣಿತಕಾರ್ಯಗಳನ್ನು ಹೊಂದಿದ್ದೀರಿ fxn1cnvn ನೀವು ಬೇರೆಬೇರೆ ಸಮೀಕರಣವನ್ನು ಪಡೆಯುತ್ತೀರಿ ನೀವು ಬೇರೆ ಫೋರಿಯರ್ ಸರಣಿಯನ್ನು ಪಡೆಯುತ್ತೀರಿ ಹಾಗಾಗಿ cn ಮೌಲ್ಯಗಳನ್ನು ನಾನು ಹೇಗೆ ಸುಲಭವಾಗಿ ಹುಡುಕಬಹುದು ಆರ್ಥೋಗೋನಲ್ ಒಳ ಉತ್ಪನ್ನ ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಈ ಆಂತರಿಕ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಎರಡೂ ಬದಿಗಳನ್ನು ಗುಣಿಸಿ ಡಾಟ್ ಉತ್ಪನ್ನದಲ್ಲಿರುವಂತೆ ಆಂತರಿಕ ಉತ್ಪನ್ನ ಇರುವಂತೆ ನೀವು ಅದನ್ನು ಸಮಗ್ರಗೊಳಿಸುತ್ತೀರಿ ನೀವು ಡಾಟ್ ಉತ್ಪನ್ನವನ್ನು ಇಂಟೆಗ್ರಲ್ ಎಂದು ವ್ಯಾಖ್ಯಾನಿಸಿ ಆದ್ದರಿಂದ ನೀವು ಆ ಡಾಟ್ ಉತ್ಪನ್ನವನ್ನು ಬಳಸುತ್ತೀರಿ ನೀವು f ಅನ್ನು ಹೊಂದಿದ್ದರೆ ನೀವು vn ಅನ್ನು ಇಲ್ಲಿ ಗುಣಿಸಿ ಮತ್ತು ನೀವು ಆ ವೆಯಿಟ್ ಫಂಕ್ಷನ್ ಅನ್ನು ಗುಣಿಸಿ ನಂತರ ನೀವು ಎರಡೂ ಬದಿಗಳನ್ನು a ನಿಂದ b ವರೆಗೆ ಸಂಯೋಜಿಸುತ್ತೀರಿ ನೀವು ಆಗ ಈ ಡಾಟ್ ಉತ್ಪನ್ನವನ್ನು ಪಡೆಯುತ್ತೀರಿ ⟨fx vn⟩ m1cm⟨vmvn⟩ ಸೂಚ್ಯಂಕ m ಅನ್ನು ಪರಿಶೀಲಿಸಿದಾಗ ಅದು 1 ರಿಂದ ಇರುತ್ತದೆ ಮತ್ತು ನೀವು vn ನೊಂದಿಗೆ ಡಾಟ್ ಉತ್ಪನ್ನವನ್ನು ಲೆಕ್ಕ ಮಾಡುತ್ತಿದ್ದೀರಿ ಇವೆಲ್ಲವೂ ಆರ್ಥೋಗೋನಲ್ ಆಗಿವೆ ಒಂದು ವೇಳೆ m ಮೌಲ್ಯವು n ಗೆ ಸಮವಾಗಿಲ್ಲದಿದ್ದರೆ ಅದು ಶೂನ್ಯವಾಗಿರುತ್ತದೆ ⟨fx vn⟩ m1cm⟨vmvn⟩ cn⟨vnvn⟩ ಇಲ್ಲಿ ಕೇವಲ cn vn vn ಕೊಡುಗೆ ನೀಡುತ್ತಿವೆ ಆದ್ದರಿಂದ ಇದು cn ಅನ್ನು ನಿರ್ಧರಿಸುತ್ತದೆ cn ⟨fx vn⟩⟨vnvn⟩ ಇವುಗಳು ನಿಮ್ಮ ಫೋರಿಯರ್ ಗುಣಾಂಕಗಳಾಗಿವೆ ನೀವು ಟೈಮ್ ಸಿಗ್ನಲ್ ಹೊಂದಿದ್ದರೆ ಮೊದಲು ಫೋರಿಯರ್ ರೂಪಾಂತರವನ್ನು ವಿಭಿನ್ನ ಆವರ್ತನಗಳೆಂದು ವ್ಯಾಖ್ಯಾನಿಸಿದರೆ ಇದು ನಿಮಗೆ ಆ ಫೋರಿಯರ್ ಗುಣಾಂಕಗಳನ್ನು ನೀಡುತ್ತದೆ ಆವರ್ತನಗಳು 1 2 3 ಮತ್ತು ಹೀಗೆ cn vn ಗಳು ಫೋರಿಯರ್ ಗುಣಾಂಕಗಳಾಗಿವೆ ಯಾವುದೇ ಸಿಗ್ನಲ್ fx ಅನ್ನು ನಾನು ಬೇರೆ ಬೇರೆ ತರಂಗಾಂತರಗಳಲ್ಲಿ ಬರೆಯಬಹುದು ಅದರ ಸಮಯದ ಸಂಕೇತವನ್ನು ನೀಡಿದರೆ ನೀವು ಈ ಫೋರಿಯರ್ ರೂಪಾಂತರವನ್ನು ಪಡೆಯಬಹುದು ಮತ್ತು ಇದು ಒಂದು ರೀತಿಯ ವಿಲೋಮ ರೂಪಾಂತರವಾಗಿದೆ ನೀವು ಇಲ್ಲಿ ಸಿಗ್ನಲ್ fx ನೀಡಿದ್ದರೆ ನೀವು ಫೋರಿಯರ್ ಸಿಗ್ನಲ್ನ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅನ್ನು ಪಡೆಯುತ್ತೀರಿ ಮತ್ತು ನಿಮಗೆ ಈ ಎಲ್ಲಾ ಆವರ್ತನಗಳನ್ನು ನೀಡಿದರೆ ಫೋರಿಯರ್ ಸರಣಿಯ ಈ ವಿಲೋಮ ರೂಪಾಂತರದಿಂದ ನಿಮ್ಮ ಸಿಗ್ನಲ್ ಅನ್ನು ನೀವು ಮರಳಿ ಪಡೆಯಬಹುದು ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯಲ್ಲಿ ನೀವು ಇದನ್ನೇ ನೋಡುತ್ತಿರಿ ಎರಡನೇ ಕ್ರಮದ ಸಮೀಕರಣದೊಂದಿಗೆ ವಿಭಿನ್ನ ಸಮೀಕರಣವನ್ನು ನೀಡಿದರೆ ವಿಭಿನ್ನ ಸಮೀಕರಣಕ್ಕಾಗಿ ನೀವು ವಿಭಿನ್ನ ಫೋರಿಯರ್ ಸರಣಿಯನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಅನಂತ ಸಮೀಕರಣಗಳಿಗಾಗಿ ಅನಂತ ಅನೇಕ ಫೋರಿಯರ್ ಸರಣಿಗಳನ್ನು ಹೊಂದಿದ್ದೀರಿ ಹೀಗೆ ನೀವು ಅಂತಹ ಫೋರಿಯರ್ ಸರಣಿಯನ್ನು ಪಡೆಯಬಹುದಾದ ಯಾವುದೇ ಸಮೀಕರಣವನ್ನು ರಚಿಸಬಹುದು ನೀವು paಮತ್ತು p ನೊಂದಿಗೆ ಎರಡನೇ ಕ್ರಮಾಂಕದ ಸಮೀಕರಣವನ್ನು ಹೊಂದಿದ್ದರೆ ಮತ್ತು ಇಲ್ಲಿ ತೋರಿಸಿದಂತೆ ಇವುಗಳು ಗಡಿ ಸ್ಥಿತಿಯಾಗಿದ್ದು ವಿಶೇಷ ಪದವು ಶೂನ್ಯವಾಗಿರುತ್ತದೆ ಇದರಿಂದ ಡಿಫರೆನ್ಷಿಯಲ್ ಆಪರೇಟರ್ ಹರ್ಮಿಟಿಯನ್ ಆಗಿದ್ದು ನೀವು ಗುಣಗಳನ್ನು ತೀರ್ಮಾನಿಸಬಹುದು ಈ ಹರ್ಮಿಟಿಯನ್ ಆಪರೇಟರ್ನ ಗುಣಲಕ್ಷಣಗಳನ್ನು ಬಳಸಿಕೊಂಡು ಹರ್ಮಿಟಿಯನ್ ಮ್ಯಾಟ್ರಿಕ್ಸ್ಗೆ ಸಮಾನವಾದ ನೀವು ಆ ಐಗನ್ ಫಂಕ್ಷನ್ಗಳ ವಿಷಯದಲ್ಲಿ ಯಾವುದೇ ಫಂಕ್ಷನ್ ಅನ್ನು ಪಡೆಯಬಹುದು ಎಂದು ನೀವು ತೀರ್ಮಾನಿಸಬಹುದು ಸೆಪರೇಷನ್ ಆ ವೇರಿಯೇಬಲ್ಸ್ ಮೆಥಡ್ ಮೂಲಕ ಕೆಲವು ಸರಳ ಡೊಮೇನ್ಗಳಲ್ಲಿ ನೀವು ಕೆಲವು ಪಿಡಿಇ ಅಂದರೆ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸುವಾಗ ಈ ವಿಷಯಗಳು ಉಪಯುಕ್ತವಾಗಿವೆ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಸಾಮಾನ್ಯ ಭೇದಾತ್ಮಕ ಸಮೀಕರಣದ ಸಮಸ್ಯೆಯನ್ನಾಗಿ ಮಾಡಲು ಪ್ರಯತ್ನಿಸುತ್ತೇವೆ ಕಟ್ಟುನಿಟ್ಟಾಗಿ ಹೇಳುವುದಾದರೆ ನೀವು ಇದನ್ನು ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಯನ್ನಾಗಿ ಮಾಡುತ್ತೀರಿ ನೀವು ಇದನ್ನು ಬಳಸುತ್ತೀರಿ ಮತ್ತು ಅಂತಿಮವಾಗಿ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸುತ್ತೀರಿ ಅಲ್ಲಿಯೇ ಈ ಸ್ಟರ್ಮ್ ಲಿಯೋವಿಲ್ಲೆ ಸಮಸ್ಯೆಗಳು ಉಪಯುಕ್ತವಾಗಿವೆ ಈ ಸ್ಟರ್ಮ್ ಲಿಯೋವಿಲ್ಲೆ ಸಿದ್ಧಾಂತದಿಂದ ನೀವು ವಿಭಿನ್ನ ಫೋರಿಯರ್ ಸರಣಿಗಳನ್ನು ಸಹ ಪಡೆಯಬಹುದು ಇದು ನಿಯಮಿತ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ಗಾಗಿ ನೀವು ನೋಡಿದ ಒಂದು ಪ್ರಕರಣ ಅಥವಾ ಟೈಪ್ 1 ಮಾತ್ರ ಮುಂದಿನ ಪ್ರಕರಣವೆಂದರೆ pa ಅಥವಾ pb ಶೂನ್ಯವಾಗಿದ್ದಾಗ ಅಥವಾ ಎರಡೂ ಶೂನ್ಯವಾಗಿದ್ದಾಗ ಅದನ್ನು ಸಿಂಗುಲರ್ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಇನ್ನೊಂದು ಪ್ರಕರಣವೆಂದರೆ pa pb ಆ ಸಂದರ್ಭದಲ್ಲಿ ನೀವು ಕೆಲವು ಆವರ್ತಕ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯನ್ನು ನೋಡಬಹುದು ಈ ಎರಡು ಪ್ರಕರಣಗಳನ್ನು ಎರಡನೇ ಕ್ರಮದಲ್ಲಿ ಏಕರೂಪದ ಸಮೀಕರಣಗಳನ್ನು ಹೇಗೆ ಮಾಡಬೇಕೆಂದು ನಾವು ನೋಡುತ್ತೇವೆ ಇದರಿಂದಾಗಿ ನಾವು pa ಮತ್ತು pb ಅನ್ನು ಅವಲಂಬಿಸಿ ಅಂತಹ ಸಂದರ್ಭಗಳಲ್ಲಿ ಆಪರೇಟರ್ L ಗಾಗಿ ಗಡಿ ಪರಿಸ್ಥಿತಿಗಳನ್ನು ಒದಗಿಸಲು ಪ್ರಯತ್ನಿಸುತ್ತೇವೆ ಈ ಮೌಲ್ಯಗಳು ಶೂನ್ಯವಲ್ಲದಿದ್ದರೆ ಅದು ನಿಯಮಿತ ವ್ಯವಸ್ಥೆಯಾಗಿದೆ ಅವು ಒಂದೇ ಆಗಿದ್ದರೆ pa pb ನೀವು ಆವರ್ತಕ ವ್ಯವಸ್ಥೆಯನ್ನು ಹೊಂದಿದ್ದೀರಿ paಅಥವಾ pb ಶೂನ್ಯಕ್ಕೆ ಸಮನಾಗಿದ್ದರೆ ಅಥವಾ ಇವೆರಡೂ ಶೂನ್ಯವಾಗಿದ್ದರೆ ಅದು ಸಿಂಗುಲರ್ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ ಆಗಿದೆ ಆ ಸಂದರ್ಭದಲ್ಲಿ ಈ ವಿಶೇಷ ಪದವನ್ನು ಶೂನ್ಯವಾಗಿಸುವುದು ಹೇಗೆ ಎಂದು ನಾವು ನೋಡುತ್ತೇವೆ ಇದರಿಂದ ನಿಜವಾದ ಡಿಫರೆನ್ಷಿಯಲ್ ಆಪರೇಟರ್ L ಹರ್ಮಿಟಿಯನ್ ಆಗಿರುತ್ತದೆ ಆದ್ದರಿಂದ ಈ ಆಪರೇಟರ್ನ ಗುಣಲಕ್ಷಣಗಳನ್ನು ಫೋರಿಯರ್ ಸರಣಿಯನ್ನು ಪಡೆಯಲು ಬಳಸಬಹುದು ನಾವು ಮುಂದಿನ ಎರಡು ಪ್ರಕರಣಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡುತ್ತೇವೆ ಮತ್ತು ನಂತರ ನಾವು ಪ್ರತಿಯೊಂದು ಪ್ರಕರಣದಲ್ಲೂ ವಿಭಿನ್ನ ಉದಾಹರಣೆಗಳನ್ನು ನೀಡುತ್ತೇವೆ ಈ ಎಲ್ಲಾ ಮೂರು ಹಂತಗಳನ್ನು ನಾವು ನೋಡುತ್ತೇವೆ ಮತ್ತು ಮುಕ್ತಾಯಮಾಡುತ್ತೇವೆ ನಾವು ಈ ಮುಂದಿನ ಎರಡು ಪ್ರಕರಣಗಳನ್ನು ನೋಡುತ್ತೇವೆ ಮತ್ತು ಎರಡನೇ ಆರ್ಡರ್ ಡಿಫರೆನ್ಷಿಯಲ್ ಆಪರೇಟರ್ ಅನ್ನು ಸ್ವಯಂ ಹೊಂದಾಣಿಕೆ ಅಥವಾ ಹರ್ಮಿಟಿಯನ್ ಮಾಡುವುದು ಹೇಗೆ ಎಂದು ಚರ್ಚಿಸುತ್ತೇವೆ